ಎಲ್ಲರಿಗೂ ನಮಸ್ಕಾರ ನಮ್ಮ ಸಿಸ್ಟಂನಲ್ಲಿ ಲಿನಕ್ಸ್ ಅನ್ನು ಹೇಗೆ ಸ್ಥಾಪಿಸಬೇಕು ಎಂದು ಕೊನೆಯ ವೀಡಿಯೊದಲ್ಲಿ ನಾವು ಕಲಿತಿದ್ದೇವೆ ನಾವು ಉಬುಂಟು 14 04 ಡೆಸ್ಕ್ಟಾಪ್ ಆವೃತ್ತಿಯನ್ನು ವರ್ಚುವಲ್ ಪರಿಸರದಲ್ಲಿ ಸ್ಥಾಪಿಸಿದ್ದೇವೆ ಆದ್ದರಿಂದ ಈಗ ಈ ವೀಡಿಯೊದಲ್ಲಿ ನಾವು ಕೊನೆಯ ಭಾಗದಲ್ಲಿ ಬಿಟ್ಟ ಸ್ಥಳದಿಂದ ಪ್ರಾರಂಭಿಸುತ್ತೇವೆ ಈ ವೀಡಿಯೊದಲ್ಲಿ ನಾವು ಟರ್ಮಿನಲ್ ಅನ್ನು ಹೇಗೆ ಬಳಸಬೇಕೆಂದು ಕಲಿಯುತ್ತೇವೆ ಮತ್ತು ಉಬುಂಟುನಲ್ಲಿ ಪೈಥಾನ್ ಅನ್ನು ಹೇಗೆ ಚಲಾಯಿಸಬೇಕು ಎಂದು ನೋಡೋಣ ಆದ್ದರಿಂದ ನೀವು ಉಬುಂಟು ಅನುಸ್ಥಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಮತ್ತು ನಿಮ್ಮ ಸಿಸ್ಟಮ್ ಅನ್ನು ಮರುಪ್ರಾರಂಭಿಸಿದ ನಂತರ ನೀವು ಈ ಲಾಗಿನ್ ಪರದೆಯನ್ನು ತಲುಪುತ್ತೀರಿ ಈ ಲಾಗಿನ್ ಪರದೆಯು ನೀವು ರಚಿಸಿದ ಬಳಕೆದಾರ ಖಾತೆಯನ್ನು ಮತ್ತು ಅತಿಥಿ ಅಧಿವೇಶನವನ್ನು ಹೊಂದಿರುತ್ತದೆ ಆದ್ದರಿಂದ ಉಬುಂಟು ಅನ್ನು ಸ್ಥಾಪಿಸುವ ಸಮಯದಲ್ಲಿ ನೀವು ರಚಿಸಿದ ಪಾಸ್ವರ್ಡ್ ಅನ್ನು ಹಾಕಿ ಮತ್ತು ಲಾಗಿನ್ ಮಾಡಲು ಎಂಟರ್ ಒತ್ತಿರಿ ಈಗ ನಿಮ್ಮ ಹೊಸ ವರ್ಚುವಲ್ ಗಣಕಕ್ಕೆ ನೀವು ಮೊದಲ ಬಾರಿಗೆ ಲಾಗ್ ಇನ್ ಆಗಿರುವುದರಿಂದ ಡೆಸ್ಕ್ಟಾಪ್ ಲೋಡ್ ಆಗುವ ಮೊದಲು ಇದು ಕೆಲವು ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಉಬುಂಟು ಡೆಸ್ಕ್ಟಾಪ್ ಈ ರೀತಿ ಕಾಣುತ್ತದೆ ಎಡಭಾಗದ ಕಾಲಮ್ನಲ್ಲಿ ನೀವು ಐಕಾನ್ಗಳ ಗುಂಪನ್ನು ನೋಡಬಹುದು ಅವು ಉಬುಂಟುನಲ್ಲಿ ಮೊದಲೇ ಸ್ಥಾಪಿಸಲಾದ ಕೆಲವು ಅಪ್ಲಿಕೇಶನ್ಗಳಾಗಿವೆ ಆದ್ದರಿಂದ ಮೊದಲು ಟರ್ಮಿನಲ್ ಅನ್ನು ಹೇಗೆ ತಲುಪುವುದು ಎಂದು ನಾವು ನೋಡುತ್ತೇವೆ ಮೌಸ್ ಪಾಯಿಂಟರ್ ಅನ್ನು ಎಡ ಮೇಲ್ಭಾಗಕ್ಕೆ ತೆಗೆದುಕೊಳ್ಳಿ ಎಡ ಕಾಲಮ್ನಲ್ಲಿರುವ ಐಕಾನ್ಗಳ ಗುಂಪಿನ ಮೊದಲ ಐಕಾನ್ ಮತ್ತು ಮೊದಲ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ವರ್ಚುವಲ್ ಗಣಕದಲ್ಲಿ ನೀವು ಅಪ್ಲಿಕೇಶನ್ಗಳು ಅಥವಾ ಯಾವುದನ್ನಾದರೂ ಹುಡುಕಬಹುದಾದ ಹುಡುಕಾಟ ಪ್ರದೇಶವನ್ನು ಇದು ತೆರೆಯುತ್ತದೆ ಈಗ ಇಲ್ಲಿ ಟರ್ಮಿನಲ್ ಅನ್ನು ಟೈಪ್ ಮಾಡಿ ಮತ್ತು ನೀವು ಟರ್ಮಿನಲ್ ಅಪ್ಲಿಕೇಶನ್ ಅನ್ನು ನೋಡಬೇಕು ಟರ್ಮಿನಲ್ ತೆರೆಯಲು ಅಪ್ಲಿಕೇಶನ್ ಮೇಲೆ ಎಡ ಕ್ಲಿಕ್ ಮಾಡಿ ಟರ್ಮಿನಲ್ ಉಬುಂಟುಗಾಗಿ ಕಮಾಂಡ್ ಲೈನ್ ಇಂಟರ್ಫೇಸ್ ಆಗಿದೆ ಮತ್ತು ಇದು ವಿಂಡೋಸ್ಗಾಗಿ MSDOS ಗೆ ಹೋಲುತ್ತದೆ ಆದರೆ ಇದು MSDOS ಗಿಂತ ವಿಭಿನ್ನವಾಗಿದೆ ಇದು ಬೆಂಬಲಿಸುವ ಆಜ್ಞೆಗಳು ಮತ್ತು ಕಾರ್ಯಗಳ ಪರಿಭಾಷೆಯಲ್ಲಿ ಮತ್ತು ಅನೇಕ ರೀತಿಯಲ್ಲಿ MSDOS ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಆದ್ದರಿಂದ ಮೊದಲು ಈ ವರ್ಚುವಲ್ ಯಂತ್ರದಲ್ಲಿ ಇಂಟರ್ನೆಟ್ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಪರಿಶೀಲಿಸೋಣ ನೀವು ಪಿಂಗ್ ಸ್ಪೇಸ್ ಗೂಗಲ್ ಡಾಟ್ ಕಾಮ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಈಗ ನೀವು ಅಂತಹ ಉತ್ತರಗಳನ್ನು ನೋಡಿದರೆ ಇಂಟರ್ನೆಟ್ ಕಾರ್ಯನಿರ್ವಹಿಸುತ್ತಿದೆ ಎಂದು ನಿಮಗೆ ತಿಳಿದಿದೆ ಪಿಂಗ್ ಮಾಡುವುದನ್ನು ನಿಲ್ಲಿಸಲು ಕಂಟ್ರೋಲ್ C ಒತ್ತಿರಿ ವಿನಂತಿಯ ಸಮಯ ಮೀರಿದೆ ಅಥವಾ ಗಮ್ಯಸ್ಥಾನ ಹೋಸ್ಟ್ ಅನ್ನು ತಲುಪಲು ಸಾಧ್ಯವಾಗದಂತಹ ಕೆಲವು ದೋಷ ಸಂದೇಶಗಳನ್ನು ನೀವು ನೋಡಿದರೆ ಅಂದರೆ ಈ ವರ್ಚುವಲ್ ಗಣಕದಲ್ಲಿ ಇಂಟರ್ನೆಟ್ ಕಾರ್ಯನಿರ್ವಹಿಸುತ್ತಿಲ್ಲ ಈ ವರ್ಚುವಲ್ ಯಂತ್ರದ ಸೆಟ್ಟಿಂಗ್ಗಳನ್ನು ಪರಿಶೀಲಿಸಲು ದಯವಿಟ್ಟು ಹಿಂದಿನ ವೀಡಿಯೊವನ್ನು ಉಲ್ಲೇಖಿಸಿ ಮತ್ತು ಇಂಟರ್ನೆಟ್ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ನೀವು ವರ್ಚುವಲ್ ಯಂತ್ರವನ್ನು ಕಾನ್ಫಿಗರ್ ಮಾಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಈಗ ಉಬುಂಟುನ ಹೊಸ ಸ್ಥಾಪನೆಯೊಂದಿಗೆ ಮಾಡಬೇಕಾದ ಪ್ರಮುಖ ವಿಷಯವೆಂದರೆ ಈ ಆಪರೇಟಿಂಗ್ ಸಿಸ್ಟಂನಲ್ಲಿ ಅನುಸ್ಥಾಪನೆಗೆ ಲಭ್ಯವಿರುವ ಪ್ಯಾಕೇಜುಗಳ ಪಟ್ಟಿಯನ್ನು ನವೀಕರಿಸುವುದು ಟರ್ಮಿನಲ್ನಲ್ಲಿ sudo apt get update ಆಜ್ಞೆಯನ್ನು ಚಲಾಯಿಸುವ ಮೂಲಕ ಇದನ್ನು ಮಾಡಬಹುದು ಈಗ ಇದು ಸಿಸ್ಟಮ್ ಮಟ್ಟದ ಕಾರ್ಯಾಚರಣೆಯಾಗಿದೆ ಆದ್ದರಿಂದ ಒಬ್ಬ ಸೂಪರ್ ಬಳಕೆದಾರ ಅಥವಾ ಆಡಳಿತಾತ್ಮಕ ಹಕ್ಕುಗಳನ್ನು ಹೊಂದಿರುವ ಬಳಕೆದಾರರು ಮಾತ್ರ ಈ ಆಜ್ಞೆಯನ್ನು ಕಾರ್ಯಗತಗೊಳಿಸಬಹುದು ಇದಕ್ಕಾಗಿಯೇ ನಾವು ಹೆಚ್ಚಿನ ಆಪ್ಟ್ ಗೆಟ್ ಕಮಾಂಡ್ಗಳನ್ನು ಕಾರ್ಯಗತಗೊಳಿಸುವ ಮೊದಲು ಸುಡೋವನ್ನು ಸೇರಿಸುತ್ತೇವೆ ಸೂಪರ್ ಯೂಸರ್ ಡು ಎಂಬುದಕ್ಕೆ ಸುಡೋ ಚಿಕ್ಕದಾಗಿದೆ ಈಗ ಅದು ನಿಮ್ಮ ಖಾತೆಯ ಪಾಸ್ವರ್ಡ್ ಕೇಳುತ್ತದೆ ಆದ್ದರಿಂದ apt get ಉಬುಂಟುಗಾಗಿ ಕಮಾಂಡ್ ಲೈನ್ ಪ್ಯಾಕೇಜ್ ನಿರ್ವಹಣೆ ಸಾಧನವಾಗಿದೆ ಇದನ್ನು ಸಾಫ್ಟ್ವೇರ್ ಪ್ಯಾಕೇಜ್ಗಳನ್ನು ಸ್ಥಾಪಿಸಲು ತೆಗೆದುಹಾಕಲು ಮತ್ತು ನಿರ್ವಹಿಸಲು ಬಳಸಲಾಗುತ್ತದೆ ನೀವು ಅಪ್ಡೇಟ್ ಅನ್ನು apt get ಎಂದು ಟೈಪ್ ಮಾಡಿದಾಗ ಇದು ಎಲ್ಲಾ ಇತ್ತೀಚಿನ ಸಾಫ್ಟ್ವೇರ್ ಪ್ಯಾಕೇಜ್ಗಳ ಪಟ್ಟಿಯನ್ನು ಮತ್ತು ಅವುಗಳ ಇತ್ತೀಚಿನ ಲಭ್ಯವಿರುವ ಆವೃತ್ತಿಗಳನ್ನು ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಲು ಈ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಸೂಚಿಸುತ್ತದೆ ನೀವು ಇಲ್ಲಿ ಪರದೆಯ ಮೇಲೆ URL ಗಳ ಪಟ್ಟಿಯನ್ನು ನೋಡಬಹುದು ಅಲ್ಲಿ apt get ಇತ್ತೀಚಿನ ಪ್ಯಾಕೇಜ್ಗಳ ಪಟ್ಟಿಯನ್ನು ಡೌನ್ಲೋಡ್ ಮಾಡುತ್ತಿದೆ ಈ URL ಗಳು ಆನ್ಲೈನ್ ಸಾಫ್ಟ್ವೇರ್ ರೆಪೊಸಿಟರಿಗಳಾಗಿವೆ ಇದು ಉಬುಂಟುನ ವಿವಿಧ ಆವೃತ್ತಿಗಳಿಗೆ ಲಭ್ಯವಿರುವ ಇತ್ತೀಚಿನ ಸಾಫ್ಟ್ವೇರ್ ಪ್ಯಾಕೇಜ್ಗಳ ಪಟ್ಟಿಯನ್ನು ನಿರ್ವಹಿಸುತ್ತದೆ ಈಗ ಈ ಕೋರ್ಸ್ನ ಉದ್ದೇಶಕ್ಕಾಗಿ ನಾವು ಹೆಚ್ಚಿನ ವಿವರಗಳಿಗೆ ಹೋಗಬೇಕಾಗಿಲ್ಲ apt get update ಕಾರ್ಯಾಚರಣೆಯು ಪೂರ್ಣಗೊಂಡ ನಂತರ ನಾವು ಪೈಥಾನ್ನೊಂದಿಗೆ ಪ್ರಾರಂಭಿಸೋಣ ಈಗ ಪೈಥಾನ್ ಉಬುಂಟುನ ಹೆಚ್ಚಿನ ಆವೃತ್ತಿಗಳೊಂದಿಗೆ ಪೂರ್ವಸ್ಥಾಪಿತವಾಗಿದೆ ಟರ್ಮಿನಲ್ನಲ್ಲಿ ಪೈಥಾನ್ ಎಂದು ಟೈಪ್ ಮಾಡುವ ಮೂಲಕ ಮತ್ತು ಎಂಟರ್ ಅನ್ನು ಒತ್ತುವ ಮೂಲಕ ನೀವು ಪೈಥಾನ್ ಶೆಲ್ ಅನ್ನು ನಮೂದಿಸಬಹುದು ಆದ್ದರಿಂದ ಪೈಥಾನ್ ಆವೃತ್ತಿ 2 6 ಅನ್ನು ಸ್ಥಾಪಿಸಲಾಗಿದೆ ಎಂದು ನಾವು ಇಲ್ಲಿ ನೋಡಬಹುದು ಆದ್ದರಿಂದ ನಾವು ಪೈಥಾನ್ನೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸುವ ಮೊದಲು ಪೈಥಾನ್ಗಾಗಿ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಸ್ಥಾಪಿಸೋಣ ಇದರಿಂದ ನಾವು ಹೊಸ ಪೈಥಾನ್ ಪ್ಯಾಕೇಜ್ಗಳನ್ನು ಸುಲಭವಾಗಿ ಸ್ಥಾಪಿಸಬಹುದು ಮತ್ತು ನಿರ್ವಹಿಸಬಹುದು ಪೈಥಾನ್ ಶೆಲ್ನಿಂದ ನಿರ್ಗಮಿಸಿ ಮತ್ತು sudo apt get install python hyphen pip ಎಂದು ಟೈಪ್ ಮಾಡಿ ಈಗ ಈ ಆಜ್ಞೆಯು ಆಪ್ಟ್ ಗೆಟ್ ಪ್ಯಾಕೇಜ್ ಮ್ಯಾನೇಜರ್ಗೆ ಪ್ಯಾಕೇಜ್ ಹೆಸರನ್ನು ಪೈಥಾನ್ ಹೈಫನ್ ಪಿಪ್ ಅನ್ನು ಡೌನ್ಲೋಡ್ ಮಾಡಲು ಮತ್ತು ಸ್ಥಾಪಿಸಲು ಸೂಚಿಸುತ್ತದೆ ಈಗ ನಾವು ರೆಪೊಸಿಟರಿಗಳ ಪಟ್ಟಿಯನ್ನು ನವೀಕರಿಸಿದ್ದೇವೆ ಆದ್ದರಿಂದ apt get ಪೈಥಾನ್ ಪಿಪ್ನ ಇತ್ತೀಚಿನ ಲಭ್ಯವಿರುವ ಆವೃತ್ತಿಯನ್ನು ಸ್ಥಾಪಿಸುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ apt get ಸ್ವಯಂಚಾಲಿತವಾಗಿ ಈ ಹೊಸ ಪ್ಯಾಕೇಜ್ಗಾಗಿ ಎಲ್ಲಾ ಅವಲಂಬನೆಗಳನ್ನು ಕಂಡುಕೊಳ್ಳುತ್ತದೆ ಮತ್ತು ಪೈಥಾನ್ ಪಿಪ್ ಅನ್ನು ಯಶಸ್ವಿಯಾಗಿ ಸ್ಥಾಪಿಸಲು ಸ್ಥಾಪಿಸಬೇಕಾದ ಅಥವಾ ಅಪ್ಗ್ರೇಡ್ ಮಾಡಬೇಕಾದ ಎಲ್ಲಾ ಪ್ಯಾಕೇಜ್ಗಳ ಪಟ್ಟಿಯನ್ನು ಸಂಗ್ರಹಿಸುತ್ತದೆ ಇದು ಪ್ಯಾಕೇಜ್ಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು ಅತ್ಯಂತ ಅನುಕೂಲಕರವಾಗಿದೆ ಮತ್ತು ನಾವು ಉಬುಂಟು ಬಳಸುತ್ತಿರುವ ಪ್ರಮುಖ ಕಾರಣಗಳಲ್ಲಿ ಇದು ಒಂದು ಯಾವುದೇ ಆವೃತ್ತಿಯ ಹೊಂದಾಣಿಕೆಗಳು ಅಥವಾ ಯಾವುದೇ ಅನಿಯಮಿತ ಅವಲಂಬನೆಗಳು ಅಥವಾ ಯಾವುದೇ ಕಾಣೆಯಾದ ಮಾಡ್ಯೂಲ್ಗಳು ಇತ್ಯಾದಿಗಳ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ಅನುಸ್ಥಾಪನೆಯು ಪೂರ್ಣಗೊಂಡ ನಂತರ ಬಳಸಲಾಗುವ ಹೆಚ್ಚುವರಿ ಡಿಸ್ಕ್ ಜಾಗವನ್ನು ಸಹ ಇದು ನಿಮಗೆ ತಿಳಿಸುತ್ತದೆ ಈಗ ಮುಂದುವರೆಯಲು y ಒತ್ತಿ ಮತ್ತು ನಮೂದಿಸಿ ಈಗ ಉಬುಂಟುಗಾಗಿ ಪ್ಯಾಕೇಜ್ಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು apt get ಅನ್ನು ಬಳಸುವಂತೆಯೇ ಪೈಥಾನ್ಗಾಗಿ ಪ್ಯಾಕೇಜ್ಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು pip ಅನ್ನು ಬಳಸಲಾಗುತ್ತದೆ ಆದ್ದರಿಂದ ನಾವು ಉಬುಂಟುಗಾಗಿ ಪ್ಯಾಕೇಜ್ಗಳನ್ನು ಸ್ಥಾಪಿಸಲು apt get install ಅನ್ನು ಬಳಸಿದಂತೆ ನಾವು ಪೈಥಾನ್ಗಾಗಿ ಪ್ಯಾಕೇಜ್ಗಳನ್ನು ಸ್ಥಾಪಿಸಲು pip ಅನುಸ್ಥಾಪನೆಯನ್ನು ಬಳಸಬಹುದು ಈಗ ಪಿಪ್ ಬಳಸಿ ಪ್ಯಾಕೇಜ್ ಅನ್ನು ಸ್ಥಾಪಿಸಲು ಪ್ರಯತ್ನಿಸೋಣ ಈಗ apt get ನಂತೆಯೇ ನಾವು sudo pip install ಪ್ಯಾಕೇಜ್ ಹೆಸರನ್ನು ಟೈಪ್ ಮಾಡುತ್ತೇವೆ ನಾವು ಹೇಳೋಣ ವಿನಂತಿಗಳು ಈಗ ವಿನಂತಿಯು ಪೈಥಾನ್ಗಾಗಿ http ಲೈಬ್ರರಿಯಾಗಿದೆ ಮುಂದಿನ ಟ್ಯುಟೋರಿಯಲ್ನಲ್ಲಿ ಕೆಲವು ಸಾಮಾಜಿಕ ನೆಟ್ವರ್ಕ್ API ಗಳಿಗೆ ವಿನಂತಿಗಳನ್ನು ಪಡೆಯಲು ನಾವು ಈ ಪ್ಯಾಕೇಜ್ ಅನ್ನು ಬಳಸುತ್ತೇವೆ ಆದ್ದರಿಂದ ಇದು ಈಗಾಗಲೇ ಇಲ್ಲಿ ಸ್ಥಾಪಿಸಲಾಗಿದೆ ಎಂದು ತೋರುತ್ತಿದೆ ಆದ್ದರಿಂದ ನಾವು ಪೈಥಾನ್ ಶೆಲ್ಗೆ ಹೋಗೋಣ ಮತ್ತು ಈ ಲೈಬ್ರರಿಯನ್ನು ಪ್ರಯತ್ನಿಸೋಣ ಟರ್ಮಿನಲ್ನಲ್ಲಿ ಪೈಥಾನ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಈಗ ಯಾವುದೇ ಲೈಬ್ರರಿಯನ್ನು ಬಳಸಲು ನಾವು ಅದನ್ನು ಮೊದಲು ಆಮದು ಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಆಮದು ವಿನಂತಿಗಳನ್ನು ಬರೆಯುತ್ತೇವೆ ಮತ್ತು ಎಂಟರ್ ಒತ್ತಿರಿ ಇದು C ಅಥವಾ C ಪ್ರೋಗ್ರಾಮಿಂಗ್ನಲ್ಲಿನ ಹೇಳಿಕೆಗಳನ್ನು ಒಳಗೊಂಡಿರುವ ಹ್ಯಾಶ್ಗೆ ಹೋಲುತ್ತದೆ ಈಗ Google ಡಾಟ್ ಕಾಮ್ಗೆ ಪಡೆಯಲು ವಿನಂತಿಯನ್ನು ಕಳುಹಿಸುವ ಮೂಲಕ ಪ್ರಾರಂಭಿಸೋಣ ನಿಮ್ಮ ಬ್ರೌಸರ್ನಲ್ಲಿ ನೀವು Google ಅಥವಾ ಯಾವುದೇ ಇತರ ವೆಬ್ಸೈಟ್ ಅನ್ನು ತೆರೆದಾಗ ನಿಮ್ಮ ಇಂಟರ್ನೆಟ್ ಬ್ರೌಸರ್ ಮಾಡುವ ಮೂಲಭೂತವಾಗಿ ಇದು ಒಂದೇ ಕೆಲಸವಾಗಿದೆ ಇದು ವೆಬ್ಸೈಟ್ಗೆ ಪಡೆಯಲು ವಿನಂತಿಯನ್ನು ಕಳುಹಿಸುತ್ತದೆ ಪ್ರತಿಕ್ರಿಯೆಯನ್ನು ಸ್ವೀಕರಿಸುತ್ತದೆ ಮತ್ತು ಅದನ್ನು ಪ್ರದರ್ಶಿಸುತ್ತದೆ ಈಗ ನಾವು ಪೈಥಾನ್ನಲ್ಲಿ ಅದೇ ಕೆಲಸವನ್ನು ಮಾಡುತ್ತಿದ್ದೇವೆ ಆದ್ದರಿಂದ ನಾವು ವಿನಂತಿಗಳಿಗೆ ಸಮಾನವಾದ ಪ್ರತಿಕ್ರಿಯೆಯನ್ನು ಬರೆಯುತ್ತೇವೆ ಡಾಟ್ ಗೂಗಲ್ ಡಾಟ್ ಕಾಮ್ ಪಡೆಯಿರಿ ಮತ್ತು ಎಂಟರ್ ಒತ್ತಿರಿ ಈಗ ನೀವು ಪ್ರತಿಕ್ರಿಯೆಯನ್ನು ಟೈಪ್ ಮಾಡಬೇಕು ಮತ್ತು ಎಂಟರ್ ಒತ್ತಿರಿ ನೀವು ಈ ಪ್ರತಿಕ್ರಿಯೆಯ ವಸ್ತುವನ್ನು 200 ಕೋಡ್ನೊಂದಿಗೆ ನೋಡುತ್ತೀರಿ ಈಗ 200 ಸರಿ ಪ್ರತಿಕ್ರಿಯೆಗಾಗಿ http ಕೋಡ್ ಆಗಿದೆ ಇದರರ್ಥ ನಾವು ವಿನಂತಿಯನ್ನು ಕಳುಹಿಸಲು ಮತ್ತು ಪ್ರತಿಕ್ರಿಯೆಯನ್ನು ಪಡೆಯಲು ಯಶಸ್ವಿಯಾಗಿ ಸಾಧ್ಯವಾಯಿತು ಈಗ ಈ ಪ್ರತಿಕ್ರಿಯೆಯ ಪಠ್ಯ ಭಾಗವನ್ನು ನೋಡಲು ನಾವು ಪ್ರತಿಕ್ರಿಯೆ ಡಾಟ್ ಪಠ್ಯವನ್ನು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಇದು google com ನ HTML ಮೂಲ ಕೋಡ್ ಆಗಿದೆ ನಿಮ್ಮ ಬ್ರೌಸರ್ನಲ್ಲಿ ನೀವು Google ಅನ್ನು ತೆರೆದಾಗ ನೀವು ಅದೇ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಆದರೆ ಬ್ರೌಸರ್ ಈ HTML ಕೋಡ್ ಅನ್ನು ಅರ್ಥಮಾಡಿಕೊಳ್ಳಲು ಸಮರ್ಥವಾಗಿದೆ ಮತ್ತು ನೀವು ನೋಡುವ ಸುಂದರ ವೆಬ್ ಪುಟವನ್ನು ತೋರಿಸುತ್ತದೆ ಸರಿ ಪೈಥಾನ್ ಶೆಲ್ನಿಂದ ಹೊರಬರೋಣ ಮತ್ತು ಪೈಥಾನ್ ಕೋಡ್ ಅನ್ನು ಸ್ಕ್ರಿಪ್ಟ್ ಅಥವಾ ಫೈಲ್ನಲ್ಲಿ ಬರೆಯೋಣ ಅದನ್ನು ನೀವು ಮರುಬಳಕೆ ಮಾಡಬಹುದು ಏಕೆಂದರೆ ನೀವು ಶೆಲ್ನಲ್ಲಿ ಶಾಶ್ವತವಾಗಿ ಪ್ರೋಗ್ರಾಂ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನೀವು ಶೆಲ್ನಿಂದ ನಿರ್ಗಮಿಸಿದ ತಕ್ಷಣ ನಿಮ್ಮ ಎಲ್ಲಾ ಕೋಡ್ ಅನ್ನು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ಈಗ ನಾವು ಹೊಸ ಪೈಥಾನ್ ಸ್ಕ್ರಿಪ್ಟ್ ಫೈಲ್ ಮತ್ತು ಹೆಸರನ್ನು ತೆರೆಯೋಣ ಮತ್ತು ಅದನ್ನು hello dot py ಎಂದು ಕರೆಯೋಣ ಈ ಸ್ಕ್ರಿಪ್ಟ್ ಬರೆಯಲು ನಾನು vi ಸಂಪಾದಕವನ್ನು ಬಳಸುತ್ತಿದ್ದೇನೆ ಆದರೆ ನೀವು ಇಷ್ಟಪಡುವ ಯಾವುದೇ ಪಠ್ಯ ಸಂಪಾದಕವನ್ನು ನೀವು ಬಳಸಬಹುದು ಆದ್ದರಿಂದ ನಾವು ಸಾಂಪ್ರದಾಯಿಕ ಹಲೋ ವರ್ಲ್ಡ್ ಪ್ರೋಗ್ರಾಂ ಅನ್ನು ಬರೆಯೋಣ ಇದು ತುಂಬಾ ಸುಲಭ ನೀವು ಫೈಲ್ನಲ್ಲಿ ಪ್ರಿಂಟ್ hello world ಎಂದು ಟೈಪ್ ಮಾಡಿ ಮತ್ತು ಅದನ್ನು ಉಳಿಸಿ ಪೈಥಾನ್ ಸ್ಕ್ರಿಪ್ಟ್ ಅನ್ನು ಕಾರ್ಯಗತಗೊಳಿಸಲು python space hello dot py ಅನ್ನು ಬರೆಯಿರಿ ಮತ್ತು ಎಂಟರ್ ಒತ್ತಿರಿ ಮತ್ತು ಅಲ್ಲಿ ನೀವು ಅದನ್ನು ಹೊಂದಿದ್ದೀರಿ ನೀವು ಪೈಥಾನ್ನಲ್ಲಿ ಮೊದಲ ಹಲೋ ವರ್ಲ್ಡ್ ಪ್ರೋಗ್ರಾಂ ಅನ್ನು ಹೊಂದಿದ್ದೀರಿ ಈಗ ಈ ಟ್ಯುಟೋರಿಯಲ್ಗಾಗಿ ಇದೆಲ್ಲವೂ ಆಗಿದೆ ಈ ಟ್ಯುಟೋರಿಯಲ್ ಉಬುಂಟು ಮತ್ತು ಪೈಥಾನ್ಗಾಗಿ ಪ್ರಾರಂಭವಾಗುವ ಕಿಟ್ ಆಗಿದೆ ಮುಂದಿನ ಟ್ಯುಟೋರಿಯಲ್ ನಲ್ಲಿ ಗ್ರಾಫ್ API ಅನ್ನು ಬಳಸಿಕೊಂಡು Facebook ನಿಂದ ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂಬುದನ್ನು ನಾವು ಕಲಿಯುತ್ತೇವೆ ನೀವು ಯಾವುದೇ ಪ್ರಶ್ನೆಗಳನ್ನು ಅಥವಾ ಕಾಮೆಂಟ್ಗಳನ್ನು ಹೊಂದಿದ್ದರೆ ದಯವಿಟ್ಟು ಅವುಗಳನ್ನು NPTEL ಚರ್ಚಾ ವೇದಿಕೆಯಲ್ಲಿ ಪೋಸ್ಟ್ ಮಾಡಿ ಯಾವುದೇ ಅನುಮಾನಗಳು ಅಥವಾ ಸ್ಪಷ್ಟೀಕರಣ ಅಥವಾ ಸಹಾಯದೊಂದಿಗೆ ನಿಮಗೆ ಸಹಾಯ ಮಾಡಲು ನಾವು ಸಂತೋಷಪಡುತ್ತೇವೆ ಧನ್ಯವಾದಗಳು